ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಮೂಕ್ ಕೋರ್ಸ್ಗೆ ಮತ್ತೆ ಸ್ವಾಗತ ನಾನು ರವಿಚಂದ್ರನ್ ಐಐಟಿ ಕಾನ್ಪುರದಿಂದ ಕಳೆದ ಒಂದು ವಾರದಿಂದ ನಾನು ನಿಮಗೆ ಈ ಕೋರ್ಸ್ ಅನ್ನು ಕಲಿಸುತ್ತಿದ್ದೇನೆ ಅಂದಹಾಗೆ ಆ ವಾರ ಹೇಗಿತ್ತು ನೀವು ರಸಪ್ರಶ್ನೆ ಬರೆಯುವುದನ್ನು ಆನಂದಿಸಿದ್ದೀರಾ ನಿಮ್ಮಲ್ಲಿ ಕೆಲವರು 20ರಲ್ಲಿ 20 ಅಂಕಗಳನ್ನು ಗಳಿಸಿದ್ದೀರಿ ಪ್ರಶ್ನೆಗಳಿಗೆ ಉತ್ತರಿಸುವುದು ಮತ್ತು ನಿಮ್ಮ ಉತ್ತರಗಳನ್ನು ಪರಿಶೀಲಿಸಲು ಪಾಠಗಳಿಗೆ ಹಿಂತಿರುಗುವುದನ್ನು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಈಗ ಈ ವಾರ ನಾವು ಕಳೆದ ವಾರ ಮಾಡಿದ್ದಕ್ಕೆ ಹೋಲಿಸಿದರೆ ಕಳೆದ ವಾರ ನಾನು ನಿಮಗೆ ನಿಮ್ಮ ಸಾಮರ್ಥ್ಯವನ್ನು ಅರಿತುಕೊಳ್ಳುವುದು ಮೊದಲನೆಯದು ಎಂದು ನಾನು ನಿಮಗೆ ಅರ್ಥಮಾಡಿಸಬೇಕಾಗಿತ್ತು ನೀವು ಉತ್ತಮ ಸಾಧನೆ ಮಾಡಲು ಬಯಸಿದರೆ ನೀವು ಮಾಡಬೇಕಾದ ಪ್ರಮುಖ ವಿಷಯ ಎಂದರೆ ನಿಮ್ಮ ಸಾಮರ್ಥ್ಯವನ್ನು ಒಟ್ಟಾರೆ ಸಮಗ್ರ ಅರ್ಥದಲ್ಲಿ ಮೃದು ಕೌಶಲ್ಯಗಳನ್ನು ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವುದು ಆ ನಿಟ್ಟಿನಲ್ಲಿ ನಾವು ವಿವಿಧ ಪರಿಕಲ್ಪನೆಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ಮತ್ತು ನಂತರ ನಾನು ನಿಮಗೆ ಸಾಫ್ಟ್ ಸ್ಕಿಲ್ಗಳ ಬಗ್ಗೆ ಏನನ್ನಾದರೂ ಕಲಿಸಬೇಕು ಎಂದು ನಾನು ಯೋಚಿಸುತ್ತಿದ್ದೇನೆ ವಿಶೇಷವಾಗಿ ಒಂದಕ್ಕೆ ಸಂಬಂಧಿಸಿದಂತೆ ಅದುವೇ ನಮ್ಮ ಇಂದಿನ ಜೀವನದಲ್ಲಿ ನಾವು ಎದುರಿಸುವ ಪ್ರಮುಖ ಸನ್ನಿವೇಶವೆಂದರೆ ಸಂಘರ್ಷ ಆದ್ದರಿಂದ ಈ ವಾರದಲ್ಲಿ ನಾವು ಬಹಳ ಆಸಕ್ತಿದಾಯಕ ಮತ್ತು ಬಹಳ ಸೂಕ್ತವಾದ ಸಾಫ್ಟ್ ಸ್ಕಿಲ್ಸ್ ನೊಂದಿಗೆ ಪ್ರಾರಂಭಿಸಲಿದ್ದೇವೆ ಅಂದರೆ ಸಂಘರ್ಷ ಪರಿಹಾರ ಕೌಶಲ್ಯ ಮತ್ತು ನಾನು ವಿಶೇಷವಾಗಿ ಸಂಘರ್ಷ ಪರಿಹಾರದ ವಿಷಯದಲ್ಲಿ ನಾವು ನೀಡಬೇಕಾದ ಗೆಲುವು ಗೆಲುವಿನ ಪರಿಹಾರದ ಮೇಲೆ ಗಮನ ಕೇಂದ್ರೀಕರಿಸಲು ಪ್ರಯತ್ನಿಸುತ್ತಿದ್ದೇನೆ ಈಗ ನಾನು ಈ ವಾರವನ್ನು ಪ್ರಾರಂಭಿಸುವ ಮೊದಲು ನಾವು ಕಳೆದ ವಾರದ ಉಪನ್ಯಾಸದಲ್ಲಿ ಏನು ಮಾಡಿದ್ದೇವೆ ಎಂಬುದರ ತ್ವರಿತ ಪುನರಾವರ್ತನೆಮಾಡೋಣ ಕಳೆದ ಉಪನ್ಯಾಸದಲ್ಲಿ ನಾನು ಡೇವಿಡ್ ಮ್ಯಾಕ್ಕ್ಲೆಲ್ಯಾಂಡಿ ಅವರ ಮೂರು ಅಗತ್ಯತೆಗಳ ಮೇಲೆ ಕೇಂದ್ರೀಕರಿಸಿದ್ದೆ ಮೂರು ಪ್ರೇರಣೆ ಅಗತ್ಯಗಳು ವಿಶೇಷವಾಗಿ ಸಂಯೋಜನೆಯ ಅಗತ್ಯ ಅಧಿಕಾರದ ಅಗತ್ಯ ಮತ್ತು ಅತ್ಯಂತ ಪ್ರಮುಖವಾದ ಸಾಧನೆಯ ಅಗತ್ಯ ಅಥವಾ ಅಗತ್ಯ ಸಾಧನೆ ಅಥವಾ ಉತ್ಕೃಷ್ಟತೆಯ ಬಯಕೆ ಗುಣಲಕ್ಷಣ ಉತ್ಕೃಷ್ಟತೆಯ ಬಯಕೆಯನ್ನು ಅಗತ್ಯ ಸಾಧನೆಯ ಗುಣಲಕ್ಷಣ ಎಂದು ಕರೆಯಲಾಗುತ್ತದೆ ತದನಂತರ ಒಂದು ಕಾಲದಲ್ಲಿ ಜನರು ಅದರ ಬಗ್ಗೆ ತುಂಬಾ ಚಿಂತಿತರಾಗಿದ್ದರು ಎಂದು ನಾನು ನಿಮಗೆ ಹೇಳಿದೆ ಭೌತಿಕ ಅಂಶ ಪಿಕ್ಯೂ ಮತ್ತು ನಂತರ ಚಿಂತನೆಯಲ್ಲಿ ಬದಲಾವಣೆಯಾಗಿದೆ ಐಕ್ಯೂ ಇದಕ್ಕೆ ಸಂಬಂಧಿಸಿದಂತೆ ಮತ್ತು ಇದಕ್ಕಿಂತ ಹೆಚ್ಚಾಗಿ ನಾವು ಈ ಇಕ್ಯೂ ಅನ್ನು ಹೊಂದಿದ್ದೇವೆ ಮತ್ತು ಇಂದು ಎಸ್ ಕ್ಯೂ ಆಧ್ಯಾತ್ಮಿಕ ಅಂಶ ಇಲ್ಲದೆ ನೀವು ಬಹಳ ಸಮಗ್ರವಾದ ಜೀವನವನ್ನು ನಡೆಸಲು ಸಾಧ್ಯವಾಗುವುದಿಲ್ಲ ಎಂದು ಜನರು ಹೇಳುತ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ನೀವು ಗಳಿಸಿದ ಯಾವುದೇ ಯಶಸ್ಸನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಈಗ ಈ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಆಧ್ಯಾತ್ಮಿಕ ಬಂಡವಾಳ ಪದಗಳು ಏನು ಎಂಬುದನ್ನು ವಿವರಿಸುವ ಕಡೆಗೆ ಗಮನಹರಿಸೋಣ ದಾನಾಹ್ ಜೋಹರ್ ಅವರು ಬಳಸಿದ ಪದಗಳು ಅವು ಆಧ್ಯಾತ್ಮಿಕ ಬಂಡವಾಳದ ಕುರಿತಾದ ಅವರ ಪುಸ್ತಕವನ್ನು ಉಲ್ಲೇಖಿಸುತ್ತೇನೆ ಮತ್ತು ನಂತರ ನಾನು ನಿಮ್ಮ ಆಧ್ಯಾತ್ಮಿಕ ಬಂಡವಾಳವನ್ನು ಅಭಿವೃದ್ಧಿಪಡಿಸುವ ಅಥವಾ ನಿರ್ಮಿಸುವ ಹನ್ನೆರಡು ಮೂಲಭೂತ ತತ್ವಗಳನ್ನು ನಿಮ್ಮೊಂದಿಗೆ ಚರ್ಚಿಸುತ್ತಿದ್ದೆ ಉದಾಹರಣೆಗೆ ಅವಳು ಸ್ವಯಂ ಅರಿವು ಸ್ವಾಭಾವಿಕತೆ ದೃಷ್ಟಿ ಮತ್ತು ಮೌಲ್ಯ ನೇತೃತ್ವದ ಸಮಗ್ರತೆ ಸಹಾನುಭೂತಿಯೊಂದಿಗೆ ಪ್ರಾರಂಭವಾಗುತ್ತದೆ ವೈವಿಧ್ಯತೆಯ ಸಂಭ್ರಮಾಚರಣೆ ಕ್ಷೇತ್ರ ಸ್ವಾತಂತ್ರ್ಯ ನಮ್ರತೆ ಏಕೆ ಎಂದು ಮೂಲಭೂತವಾಗಿ ಕೇಳುವ ಪ್ರವೃತ್ತಿ ಪ್ರಶ್ನೆಗಳು ಮರುವಿನ್ಯಾಸ ಮಾಡುವ ಸಾಮರ್ಥ್ಯ ಪ್ರತಿಕೂಲತೆಯ ಸಕಾರಾತ್ಮಕ ಬಳಕೆ ಮತ್ತು ವೃತ್ತಿ ಪ್ರಜ್ಞೆಯನ್ನು ಹೊಂದಿರುವುದು ಈಗ ಎಲ್ಲಕ್ಕಿಂತ ಹೆಚ್ಚಾಗಿ ಮುಕ್ತಾಯಗೊಳಿಸುವ ಮೊದಲು ನಾನು ಸೂಚಿಸಿದಂತೆ ಈ ಆಧ್ಯಾತ್ಮಿಕ ಬಂಡವಾಳವನ್ನು ಬಳಸುತ್ತಿದ್ದೇನೆ ಎಂದು ಹೇಳಿದ್ದೇನೆ ನಾವು ಹೆಚ್ಚಿನ ಮಟ್ಟದ ಪ್ರೇರಣೆಯಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಎಂದು ಜೋಹರ್ ಅವರು ತಿಳಿಸಿದ್ದಾರೆ ಮತ್ತು ನೀವು ಉನ್ನತ ಮಟ್ಟದ ಪ್ರೇರಣೆಯೊಂದಿಗೆ ವರ್ತಿಸಲು ಪ್ರಾರಂಭಿಸಿದರೆ ಹೆಚ್ಚಿನ ಪ್ರಾಪಂಚಿಕ ಸಮಸ್ಯೆಗಳು ಹಾಗು ನಾವು ಸಾಮಾನ್ಯವಾಗಿ ಅವ್ಯವಸ್ಥೆಗೆ ಒಳಗಾಗುತ್ತೇವೆ ನಾವು ತುಂಬಾ ಸರಳವಾದ ಕ್ಷುಲ್ಲಕ ಸಂಗತಿಗಳಿಂದ ಸಿಕ್ಕಿಕೊಂಡಿರುತ್ತೀವಿ ಜೀವನದಲ್ಲಿ ಎಲ್ಲವನ್ನೂ ಜಯಿಸಬೇಕು ಆದ್ದರಿಂದ ನೀವು ಲೇಖಕರು ಸೂಚಿಸಿದಂತೆ ಒಂದು ಯೋಜನೆಯಾಗಿ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಆದರೆ ಉಲ್ಲೇಖಿಸಲಾದ 3 ಪ್ರಮುಖ ಹಕ್ಕುಗಳ ಬಗ್ಗೆ ಪಡೆದ ಸೂಕ್ಷ್ಮತೆಯೊಂದಿಗೆ ಸಾಧ್ಯವಾಗುತ್ತದೆ ಅಂದರೆಃ ಒಂದು ಒಳ್ಳೆಯತನ ಇನ್ನೊಂದು ಸತ್ಯ ಮತ್ತು ಸೌಂದರ್ಯ ಈಗ ನೀವು ಕೇಳಬೇಕಾದ ಮುಂದಿನ ಪ್ರಶ್ನೆ ಕಳೆದ ವಾರ ನೀವು ಇದರ ಬಗ್ಗೆ ಓದಿದ್ದೀರಿ ನೀವು ನಿಮ್ಮ ಸಾಮರ್ಥ್ಯವನ್ನು ಅರಿತುಕೊಂಡು ನೀವು ಉತ್ಕೃಷ್ಟತೆಯನ್ನು ಸಾಧಿಸಲು ಬಯಸುತ್ತೀರಿ ಮತ್ತು ನಂತರ ನೀವು ಸ್ವಯಂ ವಾಸ್ತವೀಕರಿಸಲು ಪ್ರಯತ್ನಿಸುತ್ತಿದ್ದೀರಿ ತದನಂತರ ನಿಮ್ಮಲ್ಲಿ ಈ ಅಗತ್ಯ ಸಾಧನೆಯ ಗುಣಲಕ್ಷಣವಿದೆ ಎಂದು ತಿಳಿಯಲು ನೀವು ಪ್ರಯತ್ನಿಸುತ್ತಿದ್ದೀರಿ ನಿಮ್ಮಲ್ಲಿರುವ ಈ ಎಲ್ಲಾ ವಿಷಯಗಳನ್ನು ಹೊರತರಲು ಪ್ರಯತ್ನಿಸುತ್ತಿದ್ದಾರೆ ಅದನ್ನು ನಿರ್ಮಿಸುವ ಮೂಲಕ ನೀವು ಅತ್ಯಂತ ಸಂತೋಷದ ಶಾಂತಿಯುತ ಜೀವನವನ್ನು ನಡೆಸುತ್ತೀರಾ ಸ್ಪಷ್ಟವಾದ ಉತ್ತರ ಇಲ್ಲ ಎನ್ನುವುದು ಏಕೆಂದರೆ ಜೀವನವು ನಿಮ್ಮ ಆಂತರಿಕ ಕೇಂದ್ರವನ್ನು ನಿರ್ಮಿಸುವುದಷ್ಟೇ ಅಲ್ಲ ಆದರೆ ಆ ಆಂತರಿಕ ಕೇಂದ್ರವನ್ನು ನಿರ್ಮಿಸಿದ ನಂತರ ಸುತ್ತಮುತ್ತಲಿನ ಜನರೊಂದಿಗೆ ನೀವು ಏನು ಮಾಡಲಿದ್ದೀರಿ ಏಕೆಂದರೆ ಜೀವನವು ನಿಮ್ಮೊಳಗಿರುವ ಸಂಗತಿಯಾಗಿದೆ ಆದರೆ ಅದು ದೃಢೀಕರಿಸಲ್ಪಟ್ಟಿದೆ ಅದನ್ನು ನಿಮಗೆ ನೀಡಲಾಗಿದೆ ನಿಮ್ಮ ಸುತ್ತಲೂ ಅನೇಕ ಜನರಿದ್ದಾರೆ ಅರ್ಥ ಕನಿಷ್ಠ ಉದ್ದೇಶ ಕನಿಷ್ಠ ನೀವು ಕಂಡುಹಿಡಿಯುತ್ತಿರುವ ಸಂಗತಿಯಾಗಿದೆ ಆದರೆ ನೀವು ಆ ಅರ್ಥವನ್ನು ಹೇಗೆ ವಿಶ್ಲೇಸುತ್ತೀರಿ ಆ ನೆರವೇರಿಕೆಯನ್ನು ನೀವು ಹೇಗೆ ತಲುಪುತ್ತೀರಿ ಎಂದರೆ ಜನರು ನಿಮಗೆ ಮತ್ತೆ ನೀಡಲು ಹೊರಟಿದ್ದಾರೆ ನೆನಪಿಡಿ ಆರಂಭದಲ್ಲಿ ನಾನು ಹೇಳಿದ್ದು ಅದು ನಿಮ್ಮ ವೈಫಲ್ಯವಾಗಿರಲಿ ಅಥವಾ ನಿಮ್ಮ ಯಶಸ್ಸು ಆಗಿರಲಿ ನಿಮ್ಮ ಸುತ್ತಮುತ್ತಲಿನ ಜನರು ನಿಮಗೆ ಕೊಡುಗೆ ನೀಡಲಿದ್ದಾರೆ ಆ ಅರ್ಥದಲ್ಲಿ ನೀವು ಅತ್ಯಂತ ಅಪೇಕ್ಷಣೀಯವಾದ ಈ ಎಲ್ಲಾ ಗುಣಲಕ್ಷಣಗಳನ್ನು ಪಡೆದರೂ ಸಹ ಉದಾಹರಣೆಗೆಃ ಸ್ವಯಂ ಸಾಕ್ಷಾತ್ಕಾರ ನಿಮ್ಮ ಇಂದಿನ ಜೀವನದಲ್ಲಿ ಬರುವ ಜನರಿಂದ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ನಿಮ್ಮ ಜೀವನದಲ್ಲಿ ಸಂಘರ್ಷಗಳನ್ನು ಉಂಟುಮಾಡುತ್ತದೆ ನಿಮ್ಮ ದಿನದ ಬಗ್ಗೆ ಯೋಚಿಸಿ ನಿಮ್ಮ ದಿನ ಹೇಗೆ ಪ್ರಾರಂಭವಾಗುತ್ತದೆ ಯಾವುದೇ ಸಂಘರ್ಷಗಳಿಲ್ಲದೆ ದಿನವು ಪ್ರಾರಂಭವಾಗುತ್ತದೆಯೇ ಇಲ್ಲ ಯಾವುದೇ ಸಂಘರ್ಷವಿಲ್ಲದೆ ಪ್ರಾರಂಭವಾಗುವ ಅಥವಾ ಕೊನೆಗೊಳ್ಳುವ ಅಥವಾ ಮುಂದುವರಿಯುವ ಒಂದೇ ಒಂದು ದಿನವೂ ಇಲ್ಲ ವಾಸ್ತವವಾಗಿ ಬಹಳ ಸಣ್ಣ ಸಂಘರ್ಷಗಳಿವೆ ಮತ್ತು ನಂತರ ದೊಡ್ಡ ಸಂಘರ್ಷಗಳಿವೆ ಪ್ರತಿಯೊಂದು ಬಿಕ್ಕಟ್ಟಿನ ರೀತಿಯ ಪರಿಸ್ಥಿತಿಗೂ ನಮ್ಮನ್ನು ಕರೆದೊಯ್ಯುತ್ತಿರುವ ಸಂಘರ್ಷಗಳು ಇವೆ ನಾವು ಅದನ್ನು ಸುಲಭವಾಗಿ ನಿಭಾಯಿಸುವಂತೆ ಮಾಡುವ ಸಂಘರ್ಷಗಳಿವೆ ಮತ್ತು ಕೆಲವು ಸಂಘರ್ಷಗಳನ್ನು ನಮ್ಮ ಇಂದಿನ ಜೀವನದಲ್ಲಿ ಅಷ್ಟು ಸುಲಭವಾಗಿ ನಾವು ಎದುರಿಸಲು ಬಳಸಲಾಗುತ್ತದೆ ಉದಾಹರಣೆಗೆ ನೀವು ಬೆಳಿಗ್ಗೆ ಏಳುತ್ತೀರಿ ಮತ್ತು ನಂತರ ಭಾರೀ ಮಳೆಯಾಗುತ್ತದೆ ನಿಮಗೆ ತಿಳಿದ ಹಾಗೆ ಈಗ ನೀವು ಛತ್ರಿ ತೆಗೆದುಕೊಂಡು ಹೊರಟು ಹೋಗುತ್ತೀರಿ ಅಥವಾ ಮಳೆಯು ನಿಲ್ಲಲು ಕಾಯುತ್ತೀರಿ ಈಗ ನೀವು ಈ ರೀತಿಯ ಸಂಘರ್ಷವನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಕಲಿತಿದ್ದೀರಿ ಈಗ ನಿಮ್ಮ ಸ್ಕೂಟರ್ ಹಾಳಾಗಿದೆ ಅಥವಾ ಕಾರು ಹಾಳಾಗಿದೆ ಆದ್ದರಿಂದ ನೀವು ಮೆಕ್ಯಾನಿಕ್ಗೆ ಕರೆ ಮಾಡುತ್ತೀರಿ ಎಂದು ನಿಮಗೆ ತಿಳಿದಿದೆ ನೀವು ಅದನ್ನು ದುರಸ್ತಿ ಮಾಡಿಸುತ್ತೀರಿ ಈಗ ಇವುಗಳನ್ನು ನೀವು ನಿಮ್ಮ ಜೀವನದ ಭಾಗವಾಗಿ ತೆಗೆದುಕೊಂಡಿದ್ದೀರಿ ಈಗ ನಾನು ಆಸಕ್ತಿ ಹೊಂದಿರುವ ಕೆಲವು ಸಂಘರ್ಷಗಳು ಅವುಗಳು ಯಾವುದೆಂದರೆ ಮನುಷ್ಯರೊಂದಿಗಿನ ನಿಮ್ಮ ಸಂವಹನದಿಂದ ಉದ್ಭವಿಸುವ ಸಂಘರ್ಷ ಈಗ ನಾವು ಮೊದಲು ಸಂಘರ್ಷವನ್ನು ಹೇಗೆ ವ್ಯಾಖ್ಯಾನಿಸುತ್ತೇವೆ ಸಂಘರ್ಷ ಎಂದರೇನು ನೀವು ನಿಘಂಟಿನ ವ್ಯಾಖ್ಯಾನಗಳನ್ನು ನೋಡಿದರೆ ಅವುಗಳಲ್ಲಿ ಕೆಲವನ್ನು ನೀವು ಯೋಚಿಸಿ ತಿಳಿಯಬೇಕೆಂದು ನಾನು ಬಯಸುತ್ತೇನೆ ಮೊದಲನೆಯದಾಗಿ ನೀವು ಸಂಘರ್ಷದಲ್ಲಿರುವಾಗ ನೀವು ಕೇವಲ ಘರ್ಷಣೆ ಅಥವಾ ಭಿನ್ನಾಭಿಪ್ರಾಯಕ್ಕೆ ಒಳಗಾಗುತ್ತಿದ್ದೀರಿ ಎಂದು ಅದು ಹೇಳುತ್ತದೆ ನೀವು ಯಾರೊಬ್ಬರ ದೃಷ್ಟಿಕೋನವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಸಂಘರ್ಷವಿದೆ ಸಂಘರ್ಷ ಎಂದರೆ ವ್ಯತ್ಯಾಸದಲ್ಲಿ ಅಥವಾ ವಿರೋಧದಲ್ಲಿ ಪರಸ್ಪರ ವಿರುದ್ಧವಾಗಿರುವುದು ಘರ್ಷಣೆ ಇದರರ್ಥ ಹೋರಾಡುವುದು ಅಥವಾ ಯುದ್ಧ ಮಾಡುವುದರಲ್ಲಿ ತೃಪ್ತಿಪಡುವುದು ಒಬ್ಬರಿಗೊಬ್ಬರು ಹೋರಾಡುವುದು ವಿಶೇಷವಾಗಿ ದೀರ್ಘಕಾಲದ ಹೋರಾಟ ಕೆಲವೊಮ್ಮೆ ಕಲಹ ಹೀಗೆ ಮತ್ತೊಮ್ಮೆ ಅತ್ಯಂತ ದುಃಖದ ಪರಿಸ್ಥಿತಿಯೊಂದಿಗೆ ಸಂಘರ್ಷ ಸಂಘರ್ಷ ಎಂದರೆ ವಿವಾದ ಜಗಳ ಮತ್ತು ವ್ಯಕ್ತಿಗಳ ನಡುವಿನ ಘರ್ಷಣೆಗಳು ಸಂಘರ್ಷ ಎಂದರೆ ಕ್ರಿಯೆಯ ವೈಷಮ್ಯ ಎಂದರ್ಥ ಅಂದರೆ ಕ್ರಿಯೆಯು ಬಹಳ ಸಾಮರಸ್ಯದಿಂದ ನಡೆಯುತ್ತಿಲ್ಲ ನಿರ್ದೇಶನ ಅಸಂಬದ್ಧ ಭಾವನೆ ಅಥವಾ ಪ್ರಯತ್ನದ ಭಾವನೆ ವಿರೋಧಾಭಾಸ ಅಥವಾ ವಿರೋಧ ಯಾರಿಗಾದರೂ ದ್ವೇಷ ಇತರರ ವಿಚಾರಗಳಿಗೆ ತತ್ವಗಳಿಗೆ ವಿರೋಧ ವಿಚಾರಗಳ ಸಂಘರ್ಷ ಸಂಘರ್ಷ ಎಂದರೆ ಸರಳವಾಗಿ ಒಟ್ಟಿಗೆ ಹೊಡೆಯುವ ಘರ್ಷಣೆ ಎಂದರ್ಥ ಈಗ ಈ ಎಲ್ಲವುಗಳಲ್ಲಿ ನೀವು ಅಸಮ್ಮತಿ ವಿರೋಧಾಭಾಸದಂತಹ ವ್ಯಾಖ್ಯಾನಗಳನ್ನು ಸರಳವಾಗಿ ನೋಡಬಹುದು ಜಗಳಗಳು ಮತ್ತು ನಂತರ ಕೆಲವೊಮ್ಮೆ ಅಸಮ್ಮತಿ ಭಾವನೆಯ ಅಸಮಂಜಸತೆ ಇರುತ್ತದೆ ಈಗ ನೀವು ನಿಜ ಜೀವನದಲ್ಲಿ ಸಂಘರ್ಷವನ್ನು ತಪ್ಪಿಸಬಹುದೇ ನೀವು ಸಂಘರ್ಷಗಳಿಲ್ಲದೆ ಬದುಕಬಹುದೇ ಮತ್ತೊಮ್ಮೆ ಸ್ಪಷ್ಟವಾದ ಉತ್ತರವೆಂದರೆ ಇಲ್ಲ ಏಕೆಂದರೆ ಸಂಘರ್ಷವು ತುಂಬಾ ಸಾಮಾನ್ಯ ಸ್ವೀಕಾರಾರ್ಹ ನಿರೀಕ್ಷಿತ ತಪ್ಪಿಸಿಕೊಳ್ಳಲಾಗದ ಜೀವನದ ಒಂದು ಭಾಗ ಎಂಬ ಸಂಗತಿಯಾಗಿದೆ ನಾನು ಹೇಳಿದಂತೆ ಇಂದು ಸಾಮಾನ್ಯ ಸಂಘರ್ಷಗಳನ್ನು ಜನರು ತಮ್ಮ ಬದುಕಿನ ಸಂಘರ್ಷದ ಭಾಗವಾಗಿದೆ ಎಂದು ಒಪ್ಪಿಕೊಂಡಿದ್ದಾರೆ ವಾಸ್ತವವಾಗಿ ಜನರು ಕೆಲವೊಮ್ಮೆ ಯಾವ ರೀತಿಯ ಸಂಘರ್ಷಗಳನ್ನು ಹೊಂದಿರುತ್ತೇನೆ ಎಂದು ನಿರೀಕ್ಷಿಸುತ್ತಾರೆ ಜಾತಕ ಮಾರ್ಗಗಳು ಅವರು ಜ್ಯೋತಿಷ್ಯವನ್ನು ನೋಡುತ್ತಾರೆ ಅವರು ಇಂದು ನನ್ನ ಜೀವನದಲ್ಲಿ ಯಾವ ರೀತಿಯ ಸಂಘರ್ಷಗಳು ಉಂಟಾಗುತ್ತವೆ ಎಂಬುದನ್ನು ನಿರೀಕ್ಷಿಸಲು ಬಯಸುತ್ತಾರೆ ಮತ್ತು ಅದನ್ನು ಬಗೆಹರಿಸಲು ಸಾಧ್ಯವಾಗುತ್ತದೆಯೇ ಎಂದು ತಿಳಿಯಲು ಬಯಸುತ್ತಾರೆ ಇದು ತಮ್ಮ ಜೀವನದ ತಪ್ಪಿಸಿಕೊಳ್ಳಲಾಗದ ಭಾಗವೆಂದು ಜನರಿಗೆ ತಿಳಿದಿದೆ ಈಗ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಪ್ರತಿದಿನ ಸಂಘರ್ಷವನ್ನು ಎದುರಿಸುತ್ತಾರೆ ಸಂಘರ್ಷವು ವರ್ಷಕ್ಕೆ ಒಮ್ಮೆ ಒಮ್ಮೆ ನೀಲಿ ಚಂದ್ರ ಬಂದ ಹಾಗೆ ನಿಮಗೆ ಬರುತ್ತದೆ ಎಂದು ಅಲ್ಲ ಆದರೆ ಸಂಘರ್ಷದ ಬಗ್ಗೆ ಮುಂದಿನ ಆಸಕ್ತಿದಾಯಕ ವಿಷಯವೆಂದರೆ ಸಂಘರ್ಷ ಯಾರನ್ನು ಉಳಿಸಿಲ್ಲ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಪ್ರತಿದಿನ ಸಂಘರ್ಷವನ್ನು ಎದುರಿಸುತ್ತಾರೆ ಇದು ವಾರ್ಷಿಕ ಆಧಾರದ ಮೇಲೆ ಯಾರನ್ನೂ ಭೇಟಿ ಮಾಡುತ್ತಿಲ್ಲ ದಶಕಕ್ಕೆ ಒಮ್ಮೆ ಒಮ್ಮೆ ನೀಲಿ ಚಂದ್ರ ಬಂದ ಹಾಗೆ ಅಲ್ಲ ದೈನಂದಿನ ಆಧಾರದ ಮೇಲೆ ನಾವೆಲ್ಲರೂ ಸಂಘರ್ಷಗಳನ್ನು ಅನುಭವಿಸುತ್ತೇವೆ ಆದರೆ ನಾನು ಹೇಳಿದಂತೆ ಸಣ್ಣ ಸಂಘರ್ಷಗಳು ನಡೆಯುತ್ತವೆ ಮತ್ತು ನಂತರ ದೊಡ್ಡ ಸಂಘರ್ಷಗಳು ನಡೆಯುತ್ತವೆ ತದನಂತರ ಮಾನವ ಸಂಬಂಧಗಳ ಸಂಘರ್ಷವೂ ಸಹ ಯಾವುದೇ ಸಂಬಂಧದಲ್ಲಿ ಇದು ನಿಯತಕಾಲಿಕವಾಗಿ ಬರುತ್ತದೆ ಆದರೆ ನಂತರ ನಾನು ಹೇಳಿದಂತೆ ಕೆಲವು ಪ್ರಕರಣಗಳಿವೆ ಗಂಡ ಮತ್ತು ಹೆಂಡತಿ ಪರಸ್ಪರ ದಿನ ಜಗಳವಾಡುತ್ತಾರೆ ಈಗ ಇದು ಬಹಳ ಚಿಕ್ಕದಾದ ಕ್ಷುಲ್ಲಕ ಸಂಘರ್ಷವಾಗಿದ್ದು ಅದು ಆಗಾಗ್ಗೆ ಬಹಳ ಬೇಗನೆ ಪರಿಹರಿಸಲ್ಪಡುತ್ತದೆ ಆದರೆ ಕೆಲವೊಮ್ಮೆ ಜಗಳವು ಪರಸ್ಪರ ಪ್ರತ್ಯೇಕವಾಗಿ ಬದುಕುವ ಮಟ್ಟಕ್ಕೆ ಕಾರಣವಾಗುತ್ತದೆ ಈಗ ಇದು ಒಂದು ದೊಡ್ಡ ಸಂಘರ್ಷವಾಗಿದ್ದು ಅದನ್ನು ಪರಿಹರಿಸಬೇಕಾಗಿದೆ ಈಗ ಸಂಘರ್ಷದ ಸಕಾರಾತ್ಮಕ ದೃಷ್ಟಿಕೋನಗಳು ಯಾವುವು ಒಮ್ಮೆ ಸಂಘರ್ಷವನ್ನು ಪರಿಹರಿಸಿದರೆ ಅದು ವಾಸ್ತವವಾಗಿ ಸಮಸ್ಯೆಯಲ್ಲ ಎಂದು ನಿಮಗೆ ತಿಳಿದಿದೆ ಆದರೆ ಕೈಯಲ್ಲಿ ಉಡುಗೊರೆಯೊಂದನ್ನು ತೆಗೆದುಕೊಂಡು ನಿಮ್ಮ ಬಳಿಗೆ ಬಂದ ಅದು ಒಂದು ಸಮಸ್ಯೆಯಾಗಿದೆ ಇದರಿಂದ ನಿಮಗೆ ಏನು ಅರ್ಥವಾಗುತ್ತದೆ ವಿರೋಧಿ ಆದ್ಯತೆಗಳು ಮತ್ತು ಮೌಲ್ಯಗಳನ್ನು ಅರ್ಥಮಾಡಿಕೊಳ್ಳಲು ಇದು ಒಂದು ಅವಕಾಶವಾಗಿದೆ ಸಂಘರ್ಷದಲ್ಲಿ ಇತರ ಜನರು ನಿಮ್ಮಲ್ಲಿ ಏನನ್ನು ಗೌರವಿಸುತ್ತಾರೆ ಮತ್ತು ಅವರ ಆದ್ಯತೆಗಳು ಯಾವುವು ಎಂಬುದನ್ನು ನೀವು ಕಲಿಯುತ್ತೀರಿ ಮತ್ತು ನೀವು ಆ ಸಂಬಂಧವನ್ನು ನಿಜವಾಗಿಯೂ ಗೌರವಿಸಿದರೆ ನೀವು ಏನು ಮಾಡುತ್ತೀರಿ ನೀವು ಅದಕ್ಕೆ ಅನುಗುಣವಾಗಿ ಅವರ ಆದ್ಯತೆಗಳ ಪ್ರಕಾರ ಮಾರ್ಪಡಿಸಲು ಪ್ರಯತ್ನಿಸುತ್ತೀರಿ ನೆನಪಿಡಿ ಕಲಿಕೆ ಎಂದರೆ ನಿಮ್ಮ ನಡವಳಿಕೆಯನ್ನು ಮಾರ್ಪಡಿಸುವುದು ಮತ್ತು ಇನ್ನೊಬ್ಬ ವ್ಯಕ್ತಿಯು ನಿಮ್ಮ ಕೆಲವು ನಡವಳಿಕೆಯ ಗುಣಲಕ್ಷಣಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ನಿಮಗೆ ತಿಳಿದ ನಂತರ ಅಥವಾ ನೀವು ಬದಲಾಯಿಸಲು ಪ್ರಯತ್ನಿಸುವ ಸಂಘರ್ಷದ ಪರಿಸ್ಥಿತಿಗೆ ಕಾರಣವಾಗುತ್ತದೆ ನೀವು ಅದನ್ನು ಮಾರ್ಪಡಿಸಲು ಪ್ರಯತ್ನಿಸುತ್ತೀರಿ ಮತ್ತು ನಿಮ್ಮ ನಡವಳಿಕೆಯು ಬದಲಾಗುತ್ತದೆ ಅದು ಇತರ ವ್ಯಕ್ತಿಗೆ ಹೆಚ್ಚು ಆಹ್ಲಾದಕರವಾಗಿರುತ್ತದೆ ನಿಮ್ಮನ್ನು ಸ್ನೇಹಿತರಾಗಿ ಪಾಲುದಾರರಾಗಿ ಸಹೋದ್ಯೋಗಿಯಾಗಿ ಅಥವಾ ಕುಟುಂಬದಲ್ಲಿ ಒಬ್ಬರಾಗಿ ನಿಮ್ಮನ್ನು ಸುಲಭವಾಗಿ ಸ್ವೀಕರಿಸುತ್ತಾರೆ ಈಗ ನೀವು ತಿಳಿದುಕೊಳ್ಳಬೇಕಾದ ಸಂಘರ್ಷದ ಮುಂದಿನ ಅಂಶವೆಂದರೆಃ ನಾವು ಸಂಘರ್ಷವನ್ನು ಏಕೆ ಪರಿಹರಿಸಬೇಕು ತದನಂತರ ಸಂಘರ್ಷವನ್ನು ಪರಿಹರಿಸುವಾಗ ಜನರು ಅದನ್ನು ಹೇಗೆ ಮಾಡುತ್ತಾರೆ ಈಗ ಸಾಮಾನ್ಯವಾಗಿ ಜನರು ಸಂಘರ್ಷಗಳಿವೆ ಸರಿ ಎಂದು ಭಾವಿಸುತ್ತಾರೆ ಮತ್ತು ಅದನ್ನು ಬಹಳ ಸೌಹಾರ್ದಯುತ ರೀತಿಯಲ್ಲಿ ಸಾಮರಸ್ಯದ ರೀತಿಯಲ್ಲಿ ಪರಿಹರಿಸಲು ಅಂತಹ ಜನರಿದ್ದಾರೆ ಇಲ್ಲ ಯಾವಾಗಲೂ ಅಲ್ಲ ಸಂಘರ್ಷವನ್ನು ಅತ್ಯಂತ ವಿನಾಶಕಾರಿ ರೀತಿಯಲ್ಲಿ ಪರಿಹರಿಸಲು ಪ್ರಯತ್ನಿಸುವ ಕೆಲವು ಜನರಿದ್ದಾರೆ ಇತರರು ಅದನ್ನು ರಚನಾತ್ಮಕ ರೀತಿಯಲ್ಲಿ ಪರಿಹರಿಸಲು ಬಯಸುತ್ತಾರೆ ನಾನು ಇಲ್ಲಿ ಹಾಕಿರುವ ಚಿತ್ರವನ್ನು ನೋಡಿ ಸಂಘರ್ಷವು ಪರಮಾಣು ಬಾಂಬಿನಂತೆ ಸ್ಫೋಟಗೊಳ್ಳಬಹುದು ಮತ್ತು ನಂತರ ಅನೇಕ ಜೀವಗಳು ಮತ್ತು ಸಂಬಂಧಗಳನ್ನು ನಾಶಪಡಿಸಬಹುದು ಆದರೆ ಅದನ್ನು ಕೇವಲ ಸ್ಫೋಟಿಸುವ ಬದಲು ಪರಿಸ್ಥಿತಿಯನ್ನು ನಿಜವಾಗಿಯೂ ಬೆಳಗಿಸಲು ರಚನಾತ್ಮಕವಾಗಿ ಬಳಸಬಹುದು ಅದನ್ನು ಪರಿಸ್ಥಿತಿಯನ್ನು ಪ್ರಚೋದಿಸುವ ಬದಲು ನೀವು ಅದನ್ನು ಪ್ರಬುದ್ಧಗೊಳಿಸಲು ಸಹ ಬಳಸಬಹುದು ನೀವು ಶಾಂತಿಯನ್ನು ತರಬಹುದು ಆದರೆ ನೀವು ಪರಿಸ್ಥಿತಿಯನ್ನು ಯುದ್ಧದಂತಹ ಯುದ್ಧಕ್ಕೆ ಕರೆದೊಯ್ಯಬಹುದು ಜನರು ತಮ್ಮ ಜೀವನ ಮತ್ತು ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾರೆ ಆದ್ದರಿಂದ ನೀವು ವಿಧ್ವಂಸಕ ಕ್ರಮದಲ್ಲಿ ಇರಲು ಬಯಸುತ್ತೀರಾ ಅಥವಾ ರಚನಾತ್ಮಕ ಕ್ರಮದಲ್ಲಿ ಇರಲು ಬಯಸುತ್ತೀರಾ ನಿಸ್ಸಂಶಯವಾಗಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ ನೀವು ರಚನಾತ್ಮಕ ಕ್ರಮದಲ್ಲಿರಬೇಕು ಈಗ ಮುಂದಿನ ಪ್ರಶ್ನೆಯೆಂದರೆ ನೀವು ಸ್ವಾಭಾವಿಕವಾಗಿ ಯಾವ ರೀತಿಯ ಕ್ರಮಕ್ಕೆ ಪ್ರವೇಶಿಸುತ್ತಿದ್ದೀರಿ ನಿಮ್ಮ ಶೈಲಿಃ ಏನು ನೀವು ವಿನಾಶಕಾರಿ ಬದಿಯಲ್ಲಿದ್ದೀರಾ ಅಥವಾ ರಚನಾತ್ಮಕ ಬದಿಯಲ್ಲಿದ್ದೀರಾ ಮತ್ತು ನೀವು ವಿನಾಶಕಾರಿ ಬದಿಯಲ್ಲಿದ್ದರೆ ನಾನು ವಿನಾಶಕಾರಿ ಹಾಗೆಯೇ ರಚನಾತ್ಮಕವಾಗಿ ಎರಡನ್ನೂ ಗುರುತಿಸಲು ಹೊರಟಿದ್ದೇನೆ ನೀವು ವಿನಾಶಕಾರಿಯಾಗಿದ್ದೀರಿ ಎಂದು ನೀವು ಭಾವಿಸಿದರೆ ನೀವು ರಚನಾತ್ಮಕತೆಗೆ ಬರುವ ಸಮಯ ಅದು ನೀವು ಈಗಾಗಲೇ ರಚನಾತ್ಮಕ ಪಕ್ಷದಲ್ಲಿದ್ದರೆ ದಯವಿಟ್ಟು ಈ ಗುಣಮಟ್ಟವನ್ನು ಹೆಚ್ಚಿಸಿ ಮತ್ತು ಸುಧಾರಿಸಿಕೊಳ್ಳಿ ಇದು ಮತ್ತಷ್ಟು ಜನರಿಗೆ ನಿಮ್ಮ ಅಗತ್ಯವಿದೆ ಜಗತ್ತಿಗೆ ನಿಮ್ಮಂತಹ ಜನರ ಅಗತ್ಯವಿದೆ ಈಗ ಮೊದಲು ಈ ಭಾಗವು ಸಂಘರ್ಷಗಳ ವಿಷಯದಲ್ಲಿ ವಿನಾಶಕಾರಿ ಮನಸ್ಥಿತಿಯ ಜನರು ಏನು ಮಾಡುತ್ತಾರೆ ವ್ಯಕ್ತಿತ್ವ ಮತ್ತು ವ್ಯಕ್ತಿತ್ವದ ಬಗ್ಗೆ ಭಿನ್ನಾಭಿಪ್ರಾಯ ಇರುತ್ತದೆ ಆದ್ದರಿಂದ ಅವರು ನಿಮ್ಮ ಪಾತ್ರದಲ್ಲಿ ದೋಷವನ್ನು ಕಂಡುಕೊಳ್ಳುತ್ತಾರೆ ಅದು ಒಳ್ಳೆಯದಲ್ಲ ನಿಮ್ಮ ವ್ಯಕ್ತಿತ್ವವೇ ಅದನ್ನು ಸೃಷ್ಟಿಸುತ್ತಿದೆ ಈಗ ರಚನಾತ್ಮಕ ಬದಿಯಲ್ಲಿರುವವರು ವ್ಯಕ್ತಿತ್ವದ ಬಗ್ಗೆ ಏನನ್ನೂ ಹೇಳುವುದಿಲ್ಲ ಅಥವಾ ಅವರು ಕೇವಲ ಆಲೋಚನೆಗಳು ಮತ್ತು ವಿಧಾನಗಳ ಬಗ್ಗೆ ಭಿನ್ನಾಭಿಪ್ರಾಯವನ್ನು ನೋಡುತ್ತಾರೆ ಅದು ವ್ಯಕ್ತಿಯಲ್ಲ ಎಂದು ಅವರಿಗೆ ತಿಳಿದಿದೆ ಆದರೆ ಆಲೋಚನೆಗಳು ಸಂಘರ್ಷಗಳನ್ನು ಸೃಷ್ಟಿಸುತ್ತಿವೆ ಈ ಕಡೆಃ ವಿನಾಶಕಾರಿ ಮನಸ್ಥಿತಿ ವ್ಯಕ್ತಿಯು ವ್ಯಕ್ತಿಗಳ ಮೇಲೆ ದಾಳಿ ಮಾಡುತ್ತಾನೆ ಈಗ ರಚನಾತ್ಮಕ ಮನಸ್ಸು ಹೊಂದಿರುವವರು ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸುತ್ತಾರೆ ಮತ್ತು ವೈಯಕ್ತಿಕ ಆದ್ಯತೆಗಳು ಇಷ್ಟಪಡುವ ಇಷ್ಟಪಡದಿರುವ ವಿಷಯಗಳ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತಾರೆ ಈಗ ಈ ಕಡೆಃ ವಿನಾಶಕಾರಿ ಮನಸ್ಥಿತಿ ವೈಯಕ್ತಿಕ ವೈಷಮ್ಯವು ಭಿನ್ನಾಭಿಪ್ರಾಯಗಳಿಂದ ಉತ್ತೇಜಿಸಲ್ಪಟ್ಟಿದೆ ಆದರೆ ರಚನಾತ್ಮಕ ಭಾಗದಲ್ಲಿ ವ್ಯಕ್ತಿಯು ಭಿನ್ನಾಭಿಪ್ರಾಯಗಳನ್ನು ಗೌರವಿಸುತ್ತಾನೆ ವೈಯಕ್ತಿಕ ಭಾವನೆಗಳಿಗೆ ನೋವುಂಟು ಮಾಡದೆ ಪರಿಹರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಈ ಬದಿಃ ವಿನಾಶಕಾರಿ ಬದಿಯಲ್ಲಿರುವ ವ್ಯಕ್ತಿ ವ್ಯಕ್ತಿಯು ಗುಂಪಿನಲ್ಲಿದ್ದರೆ ಆ ವ್ಯಕ್ತಿ ಗುಂಪಿನ ಪ್ರಗತಿಗೆ ಅವಕಾಶ ನೀಡದಿರಲು ಪ್ರಯತ್ನಿಸುತ್ತಾನೆ ಅಥವಾ ಗುಂಪಿನ ಒಗ್ಗಟ್ಟಿನ ಮೇಲೆ ಪರಿಣಾಮ ಬೀರುಸುತ್ತಾನೆ ಈಗ ರಚನಾತ್ಮಕ ತಂಡದಲ್ಲಿರುವವರು ತಂಡದ ಕಾರ್ಯಕ್ಷಮತೆಯನ್ನು ಖಚಿತಪಡಿಸಿಕೊಳ್ಳುತ್ತಾರೆ ಮತ್ತು ಅದನ್ನು ಸಾಧಿಸಲು ಪ್ರಯತ್ನಿಸುತ್ತಾರೆ ಮತ್ತು ಗುಂಪು ಪರಸ್ಪರ ಒಗ್ಗೂಡಿಸುತ್ತದೆ ಈಗ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ವಿನಾಶಕಾರಿ ಮನಸ್ಥಿತಿಯನ್ನು ನೋಡಿದರೆ ಯಾವಾಗಲೂ ಹೆಚ್ಚು ಘರ್ಷಣೆ ಸೃಷ್ಟಿಸಲು ಪ್ರಯತ್ನಿಸುವ ಮತ್ತು ಘರ್ಷಣೆ ಉಂಟಾದಾಗ ಇರುವ ಸಮಸ್ಯೆಯೆಂದರೆ ಜನರು ತುಂಬಾ ಕಡಿಮೆ ಪ್ರದರ್ಶನ ನೀಡುವವರು ಕಡಿಮೆ ಆತ್ಮಗೌರವವನ್ನು ಹೊಂದಿರುತ್ತಾರೆ ನಕಾರಾತ್ಮಕ ಚಿಂತನೆಯನ್ನು ಹೊಂದಿರುತ್ತಾರೆ ಸರಿ ಈಗ ಈ ಕಡೆಃ ರಚನಾತ್ಮಕ ಜನರು ಅವರು ತಂಡದಲ್ಲಿದ್ದರೆ ನಾನು ಅದನ್ನು ತಂಡ ಎಂದು ಹೇಳಿದಾಗ ಕೆಲವು ರೀತಿಯ ನಿರ್ವಹಣಾ ವ್ಯವಹಾರ ವ್ಯವಸ್ಥೆಯಲ್ಲಿ ತಂಡವಾಗಿರಬೇಕಾಗಿಲ್ಲ ಆದರೆ ಒಂದು ಕುಟುಂಬವೂ ಸಹ ಜಾಲವು ಒಂದು ತಂಡವಾಗಿದೆ ಯಾವುದೇ ರೀತಿಯ ಮಾನವ ಸಂಬಂಧಗಳು ಅವರು ಗುಂಪಿನಲ್ಲಿದ್ದರೆ ಅವರು ತಂಡದಲ್ಲಿ ಕೆಲಸ ಮಾಡುತ್ತಾರೆ ಈಗ ರಚನಾತ್ಮಕ ಮನಸ್ಸು ಹೊಂದಿರುವ ಜನರು ಅವರು ಉನ್ನತ ಪ್ರದರ್ಶನಕಾರರಾಗಿದ್ದಾರೆ ಅವರು ಘರ್ಷಣೆ ಪರಿಹರಿಸಲು ಬಯಸುತ್ತಾರೆ ಅವರು ಸಾಮರಸ್ಯದ ಪರಿಸ್ಥಿತಿಗಳು ಮತ್ತು ಪರಿಹಾರಗಳನ್ನು ಕೊಡಲು ಬಯಸುತ್ತಾರೆ ಮತ್ತು ನಂತರ ಉನ್ನತ ಕಾರ್ಯಕ್ಷಮತೆಯನ್ನು ಅವರು ಪ್ರದರ್ಶಿಸುತ್ತಾರೆ ಈಗ ನೀವು ಜಾಗರೂಕರಾಗಿರಬೇಕಾದ ರಚನಾತ್ಮಕ ಮನೋಭಾವವನ್ನು ಹೊಂದಿರಬೇಕು ಎಂಬುದನ್ನು ಒಪ್ಪಿಕೊಳ್ಳಿ ನೀವು ಸಂಘರ್ಷವನ್ನು ಪರಿಹರಿಸಲು ಬಯಸಿದಾಗ ಏನು ಹೇಳಬೇಕು ಮತ್ತು ಏನು ಮಾಡಬಾರದು ಎಂಬುದರ ಬಗ್ಗೆ ಹೇಳಿ ಮೊದಲು ಏನು ಹೇಳಬಾರದು ಎಂದು ನೋಡೋಣ ಮತ್ತು ನಂತರ ಏನು ಹೇಳಬೇಕು ಎಂದು ನೋಡೋಣ ನಾನು ಎರಡೂ ಕಡೆ ಇದ್ದೇನೆ ನೀವು ಏಕೆ ಏನು ಹೇಳಬಾರದು ನಾನು ಮಾತ್ರ ಸರಿಯಾದ ವ್ಯಕ್ತಿ ಮತ್ತು ನೀವು ತಪ್ಪು ಎಂದು ನಾನು ಸರಿಯಾಗಿ ಹೇಳುತ್ತಿದ್ದೇನೆ ಎಂದು ನೀವು ಹೇಳಬಾರದು ಬದಲಿಗೆ ನೀವು ಸರಿ ಎಂದು ಹೇಳಬಹುದು ಆದರೆ ನಾನು ತಪ್ಪಲ್ಲ ನೀವು ಎಷ್ಟರ ಮಟ್ಟಿಗೆ ಸರಿಯಾಗಿದ್ದೀರಿ ಮತ್ತು ನಾನು ಆ ಮಟ್ಟಿಗೆ ಒಪ್ಪುತ್ತೇನೆ ಆದರೆ ದಯವಿಟ್ಟು ಅದನ್ನು ಅರ್ಥಮಾಡಿಕೊಳ್ಳಿ ನಾನು ಇದನ್ನು ಹೇಳಲು ಪ್ರಯತ್ನಿಸುವಾಗ ನನ್ನದೂ ತಪ್ಪಿಲ್ಲ ಈಗ ನೀವು ಹೇಳುವುದು ನಿಜ ಎಂಬಂತಹ ಅಭಿವ್ಯಕ್ತಿಯನ್ನು ನೀವು ಹೇಳಬಾರದು ಆದರೆ ನಾನು ಅದನ್ನು ಸ್ವೀಕರಿಸುವುದಿಲ್ಲ ಆದರೆ ಇದು ವಿರೋಧಾತ್ಮಕವಾಗಿದೆ ಈಗ ಇನ್ನೊಂದು ಬದಿಯಲ್ಲಿ ನೀವು ಹೇಳುವುದು ನಿಜ ಮತ್ತು ಇನ್ನೊಬ್ಬ ವ್ಯಕ್ತಿ ಏನು ಎಂದು ಹೇಳಲು ಸಾಧ್ಯವಾದರೆ ಇದು ಕೂಡ ಅಷ್ಟೊಂದು ಸ್ವೀಕಾರಾರ್ಹವಲ್ಲ ಎಂದು ಹೇಳುತ್ತಿದೆ ಆದ್ದರಿಂದ ವ್ಯತ್ಯಾಸವನ್ನುಂಟು ಮಾಡುತ್ತದೆ ತದನಂತರ ಈ ಕಡೆ ನೀವು ಹೇಳಬಾರದು ಅಥವಾ ನೀವು ಯೋಚಿಸಬಾರದು ನಾನು ಸಂಘರ್ಷದಲ್ಲಿ ಗೆಲ್ಲಬೇಕು ಈ ಹೋರಾಟದ ಕೊನೆಯಲ್ಲಿ ನಾನು ಗೆಲ್ಲಬೇಕು ಆದರೆ ನೀವು ಸೋಲಬೇಕು ಅನ್ನುವ ಪರಿಸ್ಥಿತಿಯನ್ನು ಗೆದ್ದು ಕಳೆದುಕೊಳ್ಳುವುದು ಎಂದಾಗುತ್ತದೆ ಆದರೆ ಇನ್ನೊಂದು ಕಡೆ ನೀವು ಏನು ಹೇಳಬೇಕು ನೀವು ಯೋಚಿಸಬೇಕು ಮತ್ತು ಹೇಳಬೇಕು ಅವರು ಗೆಲುವು ಗೆಲುವಿನ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಅವರು ಸೌಹಾರ್ದಯುತ ಮತ್ತು ಸ್ನೇಹಪರವಾದ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಈ ಕಡೆ ಇನ್ನೊಬ್ಬ ವ್ಯಕ್ತಿಯು ದೂಷಿಸುತ್ತಾನೆ ಮತ್ತು ಹೇಳುತ್ತಾನೆಃ ನೀನೇ ಹೊಣೆಗಾರ ಈ ಮೊದಲ ನಿದರ್ಶನದಲ್ಲಿ ರಚಿಸಿದವರು ನೀವೇ ಈಗ ಇನ್ನೊಂದು ಬದಿಯಲ್ಲಿ ರಚನಾತ್ಮಕ ಮನಸ್ಥಿತಿ ವ್ಯಕ್ತಿ ಹೇಳುತ್ತಾನೆ ನಾನು ಜವಾಬ್ದಾರಿ ಹೊರುತ್ತೇನೆ ಕ್ಷಮಿಸಿ ಈಗ ಈ ಕಡೆ ವ್ಯಕ್ತಿಯು ಹೇಳುತ್ತಾನೆ ನೀವು ಕ್ಷಮೆಯಾಚಿಸಬೇಕು ಇನ್ನೊಂದು ಕಡೆ ರಚನಾತ್ಮಕ ಮನಸ್ಸುಳ್ಳ ವ್ಯಕ್ತಿಯು ಕ್ಷಮಿಸಿ ಮತ್ತು ನಾನು ನಿಮಗೆ ನೋವುಂಟು ಮಾಡಿದ್ದರೆ ನಿಮ್ಮ ಭಾವನೆಗಳು ಅಥವಾ ಎಂದು ಹೇಳುವ ಮೂಲಕ ಪ್ರಾರಂಭಿಸುತ್ತಾನೆ ಈ ತಪ್ಪು ಮಾಡಿದ್ದೇನೆ ನಾನು ಅದಕ್ಕಾಗಿ ಕ್ಷಮೆಯಾಚಿಸುತ್ತೇನೆ ಈಗ ಈ ವ್ಯಕ್ತಿಯು ಹೇಳುತ್ತಾನೆಃ ನೀವು ಎಂದಿಗೂ ಮಾತನ್ನು ಕೇಳುವುದಿಲ್ಲ ಯಾವಾಗಲೂ ಮಾತನ್ನಾಡುತ್ತೀರಿ ನೀವು ಯಾವಾಗಲೂ ನಿಮ್ಮ ಪರವಾಗಿದ್ದೀರಿ ನೀವು ಎಂದಿಗೂ ನನ್ನ ಮಾತನ್ನು ಕೇಳುವುದಿಲ್ಲ ನಾನು ಕೇಳುತ್ತಿದ್ದೇನೆ ದಯವಿಟ್ಟು ಮಾತನಾಡಿ ಎಂದು ಹೇಳುತ್ತಾರೆ ನಾನು ನಿಮ್ಮ ದೃಷ್ಟಿಕೋನಗಳನ್ನು ಕೇಳಲು ಬಯಸುತ್ತೇನೆ ಮೊದಲಿಗೆ ನೀವು ಎಂದಿಗೂ ಹೀಗೆ ಹೇಳಬಾರದುಃ ನೀವು ಯಾವಾಗಲೂ ಇದನ್ನು ಮಾಡಿ ನೀವು ನನಗಾಗಿ ಇದನ್ನು ಎಂದಿಗೂ ಮಾಡಬೇಡಿ ಪದಗಳು ಯಾವಾಗಲೂ ಎಂದಿಗೂ ಎಲ್ಲಾ ಸಮಯದಲ್ಲೂ ಯಾವುದೂ ಇಲ್ಲ ಮತ್ತೆ ಸಂವಹನದಲ್ಲಿ ಇವುಗಳು ಮೈಂಡ್ ಬ್ಲಾಕರ್ಗಳು ಈಗ ಈ ಕಡೆ ಅವರು ಹೇಳುತ್ತಿದ್ದರು ಹೇಳುವ ಬದಲು ನಾನು ಯಾವಾಗಲೂ ಇದನ್ನು ಮಾಡುತ್ತೇನೆ ನೀವು ಹೇಳುತ್ತೀರಿ ನಾನು ಅದನ್ನು ಮಾಡಿದ್ದೇನೆ ಎಂದು ನೀವು ಭಾವಿಸುತ್ತೀರಿ ನಾನು ನಿಮಗೆ ಭರವಸೆ ನೀಡುತ್ತೇನೆ ನಾನು ಪುನರಾವರ್ತಿಸುವುದಿಲ್ಲ ನಾನು ನಿಮಗೆ ಭರವಸೆ ನೀಡುತ್ತೇನೆ ಅದು ಸಂಭವಿಸಿದರೆ ಈ ವಿಷಯವು ಭವಿಷ್ಯದಲ್ಲಿ ಪುನರಾವರ್ತನೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಆದ್ದರಿಂದ ನೀವು ನಿರ್ಧರಿಸಿ ನೀವು ಏನು ಹೇಳಬೇಕು ಏನು ಹೇಳಬಾರದು ಮತ್ತು ಇಲ್ಲಿಯವರೆಗೆ ನೀವು ಏನು ಹೇಳುತ್ತಿದ್ದೀರಿ ಎಂದು ನೀವು ತಪ್ಪು ವಿಷಯಗಳನ್ನು ಹೇಳುತ್ತಿದ್ದರೆ ಸಂಘರ್ಷಗಳು ಏಕೆ ಉಲ್ಬಣಗೊಳ್ಳುತ್ತಿವೆ ಎಂಬುದನ್ನು ಈಗ ನೀವು ಅರ್ಥಮಾಡಿಕೊಳ್ಳಬಹುದು ಸಂಘರ್ಷಗಳು ಉಲ್ಬಣಗೊಳ್ಳುವುದರ ಅರ್ಥವೇನು ಉಲ್ಬಣಗೊಳ್ಳುವುದರಿಂದ ಸಂಘರ್ಷವು ಹೆಚ್ಚಾಗುತ್ತದೆ ಮತ್ತು ಅದರ ತೀವ್ರತೆಯು ಹೆಚ್ಚಾಗುತ್ತದೆ ಸಂಪೂರ್ಣವಾಗಿ ತೆಗೆದುಹಾಕುವ ಅಥವಾ ಪರಿಹರಿಸುವ ಬದಲು ತೆಗೆದುಹಾಕುವ ಬದಲು ಸಂಘರ್ಷವು ಉಲ್ಬಣಗೊಂಡಾಗ ಏನಾಗುತ್ತದೆ ಮತ್ತು ಸಂಘರ್ಷವನ್ನು ನಿರ್ಮೂಲನೆ ಮಾಡಿದಾಗ ಏನಾಗುತ್ತದೆ ಅಥವಾ ನೀವು ತೆಗೆದುಹಾಕಲು ಬಯಸಿದರೆ ಅಥವಾ ನೀವು ವಿಸ್ತರಿಸಲು ಬಯಸಿದರೆ ನೀವು ಏನು ಮಾಡಬೇಕು ಈಗ ಈ ಭಾಗವನ್ನು ನೋಡಿ ನೀವು ಉಲ್ಬಣಗೊಳಿಸಲು ಬಯಸಿದರೆ ಅಥವಾ ನೀವು ನಕಾರಾತ್ಮಕ ಮನಸ್ಥಿತಿಯ ಭಾಗವಾಗಿದ್ದರೆ ಇವುಗಳನ್ನು ಹೆಚ್ಚಿಸುವಲ್ಲಿ ತೊಡಗಿರುವ ವ್ಯಕ್ತಿಯು ಇತ್ತ್ಯಾದಿ ನೀವು ಮಾಡುತ್ತಿರುವ ಕೆಲಸಗಳಾಗಿರಬಹುದು ಮತ್ತು ನಾನು ಹೇಳಿದಂತೆ ನೀವು ಇವುಗಳಲ್ಲಿ ಕೆಲವು ಕೆಲಸಗಳನ್ನು ಮಾಡುತ್ತಿದ್ದರೆ ಅದನ್ನು ನಿಲ್ಲಿಸಲು ಪ್ರಯತ್ನಿಸಿ ತದನಂತರ ನೀವು ತೆಗೆದುಹಾಕಬಹುದಾದ ಮಾರ್ಗಗಳನ್ನು ನೋಡಿ ಕೋಪವನ್ನು ತೋರಿಸುವುದು ಬಾಗಿಲನ್ನು ಬಡಿಯುವುದು ಬಾಗಿಲಿನ ಮೇಲೆ ಏನನ್ನಾದರೂ ಎಸೆಯುವುದು ಮುಂತಾದ ಯಾವುದೇ ರೂಪದಲ್ಲಿ ಕೋಪವನ್ನು ತೋರಿಸುವುದು ವ್ಯಕ್ತಿ ಅಥವಾ ನಾನು ನಿನ್ನನ್ನು ಕೊಲ್ಲುತ್ತೇನೆ ನಾನು ನಿನ್ನನ್ನು ಹೊಡೆಯುತ್ತೇನೆ ಎಂದು ಆ ವ್ಯಕ್ತಿಗೆ ಬೆದರಿಕೆ ಹಾಕಿದರೆ ನನಗೆ ತಿಳಿಸಿ ನೀವು ಈ ಕಚೇರಿಯಿಂದ ಹೊರಬಂದಾಗ ಏನಾಗುತ್ತದೆ ಯಾವಾಗ ನೀವು ಏನು ಮಾಡುತ್ತೀರಿ ಎಂದು ನನಗೆ ತಿಳಿಸಿ ನೀವು ದ್ವಾರದಿಂದ ಹೊರಬನ್ನಿ ದಾರಿಯಲ್ಲಿ ನಾನು ನಿಮ್ಮನ್ನು ಹೊಡೆಯುತ್ತೇನೆ ನಾನು ನಿಮ್ಮನ್ನು ಅವಮಾನಿಸುತ್ತೇನೆ ನಾನು ನಿಮ್ಮನ್ನು ಅವಮಾನಿಸುತ್ತೇನೆ ಈಗ ಈ ಬದಿಯಲ್ಲಿ ವ್ಯಕ್ತಿಯನ್ನು ತೆಗೆದುಹಾಕುವುದರಿಂದ ಶಾಂತವಾಗಿ ಉಳಿಯುತ್ತದೆ ಇನ್ನೊಬ್ಬ ವ್ಯಕ್ತಿಯು ತನ್ನ ಧ್ವನಿಯನ್ನು ಎತ್ತಿದಾಗಲೂ ಅವನು ತನ್ನ ಧ್ವನಿಯನ್ನು ಎತ್ತುವುದಿಲ್ಲ ಏಕೆಂದರೆ ನೀವು ಧ್ವನಿಯನ್ನು ಹೆಚ್ಚಿಸಿದರೆ ಅದು ಮತ್ತೆ ಪರಿಸ್ಥಿತಿಯನ್ನು ಉಲ್ಬಣಗೊಳಿಸುತ್ತದೆ ಅವನು ಶಾಂತವಾಗಿರುತ್ತಾನೆ ಅವನು ಬೆದರಿಕೆ ಹಾಕಿದರೆ ಧ್ವನಿಯನ್ನು ಹೆಚ್ಚಿಸುವ ಬದಲು ಕಡಿಮೆ ಧ್ವನಿಯಲ್ಲಿ ಮಾತನಾಡುತ್ತಾನೆ ಅವನು ಶಾಂತವಾಗಿ ಹೇಳುವುದನ್ನು ಮಾತ್ರ ಕೇಳುತ್ತಾನೆ ಈಗ ಈ ಕಡೆ ವ್ಯಕ್ತಿಯು ಹೊಡೆಯುತ್ತಿದ್ದರೆ ವಸ್ತುಗಳನ್ನು ಎಸೆಯುತ್ತಿದ್ದರೆ ಇನ್ನೊಬ್ಬ ವ್ಯಕ್ತಿಯು ಅವನ ಕೋಪವನ್ನು ನಿಯಂತ್ರಣದಲ್ಲಿಡಲು ಅವನ ವಿಕರ್ಷಣಶೀಲ ಹಠಾತ್ ಪ್ರವೃತ್ತಿಯನ್ನು ಕಾಪಾಡಿಕೊಳ್ಳಡಲು ಪ್ರಯತ್ನಿಸುತ್ತಾನೆ ಅವನು ಎಸೆಯುವ ಬದಲು ಅವನು ತನ್ನ ಮೇಲೆ ವಸ್ತುಗಳನ್ನು ಹಿಂದಕ್ಕೆ ಎಸೆಯಲು ಬಯಸುವುದಿಲ್ಲ ಆದ್ದರಿಂದ ಅವನು ನಗುತ್ತಲೇ ಇರುತ್ತಾನೆ ಅದನ್ನು ನಿಯಂತ್ರಣದಲ್ಲಿಡಲು ಪ್ರಯತ್ನಿಸುತ್ತಾನೆ ಈ ಕಡೆ ಅವನು ಕೂಗುತ್ತಾನೆ ಇನ್ನೊಂದು ಕಡೆ ಅವನು ಯಾವುದೇ ರೀತಿಯ ವೈಯಕ್ತಿಕತೆಯನ್ನು ದಾಳಿಗಳನ್ನು ತಪ್ಪಿಸಲು ಪ್ರಯತ್ನಿಸುತ್ತಾನೆ ಆದರೆ ಅದನ್ನು ಉಲ್ಬಣಗೊಳಿಸಲು ಬಯಸುವ ವ್ಯಕ್ತಿಯು ಅವಮಾನಕರ ಅಪಹಾಸ್ಯ ಮಾಡುವಂತಹ ನಿಂದನೀಯ ಪದಗಳನ್ನು ಬಳಸುತ್ತಾನೆ ಮತ್ತೊಂದೆಡೆ ವ್ಯಕ್ತಿಯು ಸಾಧ್ಯವಾದಷ್ಟು ಸಮ್ಮತವಾಗಿರಲು ಪ್ರಯತ್ನಿಸುತ್ತಾನೆ ಅವನು ಹೋರಾಟಕ್ಕಿಂತ ಪರಿಹಾರವೇ ಮುಖ್ಯ ಎಂದು ಆತನಿಗೆ ತಿಳಿದಿರುವ ಕಾರಣ ಆತ ಸಂತೋಷದಿಂದ ಇರಲು ಬಯಸುತ್ತಾನೆ ಈಗ ಈ ಕಡೆ ವ್ಯಕ್ತಿಯು ತುಂಬಾ ಕಟ್ಟುನಿಟ್ಟಾಗಿರುತ್ತಾನೆ ಮತ್ತು ಅವನು ಬದಲಾಗಲು ಅಥವಾ ರಾಜಿ ಮಾಡಿಕೊಳ್ಳಲು ನಿರಾಕರಿಸುತ್ತಿದ್ದಾನೆ ಮತ್ತೊಂದೆಡೆ ವ್ಯಕ್ತಿಯು ಬದಲಾಗಲು ಮತ್ತು ರಾಜಿ ಮಾಡಿಕೊಳ್ಳಲು ಹೊಂದಿಕೊಳ್ಳುತ್ತಾನೆ ಈ ಕಡೆ ವ್ಯಕ್ತಿಯು ಚರ್ಚಿಸಲು ಮತ್ತು ಪರಿಹಾರಕ್ಕೆ ಬರಲು ನಿರಾಕರಿಸುತ್ತಿದ್ದಾನೆ ತೊಡೆದುಹಾಕಲು ಬಯಸುವವರು ಯಾವಾಗಲೂ ಗೆಲುವು ಗೆಲುವಿನ ಪರಿಹಾರವನ್ನು ಹುಡುಕುತ್ತಾರೆ ಕೆಲವೊಮ್ಮೆ ಕೆರಳಿಸಲು ಬಯಸುವ ವ್ಯಕ್ತಿಯು ಪ್ರತಿಭಟಿಸುತ್ತಾನೆ ನಾನು ಕೇಳುತ್ತಿಲ್ಲ ಎಂದು ಹೇಳುತ್ತಾನೆ ನಿಮಗೆ ನಾನು ಬಹಿರಂಗವಾಗಿ ವಿರೋಧಿಸುತ್ತಿದ್ದೇನೆ ಅಥವಾ ಅತ್ಯಂತ ಹಿಂಸಾತ್ಮಕ ರೀತಿಯಲ್ಲಿ ಅಥವಾ ಅಲ್ಲಿ ಅವರು ಬುದ್ದಿಮತ್ತೆ ಮಾಡಲು ಪ್ರಯತ್ನಿಸುತ್ತಿದ್ದರೆ ಚರ್ಚೆಯಿಂದ ನಡೆಯುತ್ತಾನೆ ಮತ್ತು ನಂತರ ಸಂಘರ್ಷಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಆದರೆ ಇನ್ನೊಂದು ಕಡೆ ಸಂಘರ್ಷಗಳನ್ನು ತೊಡೆದುಹಾಕಲು ಬಯಸುವವರು ಅದನ್ನು ಪರಿಹರಿಸುತ್ತಾರೆ ಸಂಘರ್ಷವು ಪರಿಹಾರವಾಗುವವರೆಗೆ ತಾಳ್ಮೆಯಿಂದಿರಿ ನೀವು ಆಯ್ಕೆ ಮಾಡಿಕೊಳ್ಳುತ್ತೀರಾ ಅಥವಾ ನೀವು ಯಾವ ಕಡೆ ಇದ್ದೀರಿ ಎಂಬುದನ್ನು ಕಂಡುಕೊಳ್ಳುತ್ತೀರಾ ನೀವು ಸಮಸ್ಯೆಯ ಭಾಗವೇ ಅಥವಾ ಪರಿಹಾರದ ಭಾಗವಾಗಲು ಬಯಸುತ್ತೀರಾ ನೀವು ಸಂಘರ್ಷದ ಸೃಷ್ಟಿಕರ್ತರಾಗಿದ್ದೀರಾ ಅಥವಾ ನೀವು ಸಂಘರ್ಷದ ವಿನಾಶಕ ಪರಿಹಾರಕಾರರಾಗಲು ಬಯಸುತ್ತೀರಾ ಪರಿಸ್ಥಿತಿಯನ್ನು ಬಹಳ ಸಾಮರಸ್ಯದ ಮಟ್ಟಕ್ಕೆ ತರಲು ಬಯಸುವಿರಾ ಸಂಘರ್ಷಗಳನ್ನು ಏನು ಪರಿಹರಿಸುತ್ತದೆ ಕನಿಷ್ಠ ಎರಡು ವಿಷಯಗಳು ಜೊತೆಗೆ ಮತ್ತೊಂದು ವಿಷಯವನ್ನು ನಾನು ನಂತರ ತಿಳಿಸುತ್ತೇನೆ ಸಂಧಾನ ಮಧ್ಯಸ್ಥಿಕೆಃ ಸಂಧಾನ ಎಂದರೆ ಮಾತನಾಡುವುದು ಮತ್ತು ನಂತರ ವಿಷಯಗಳನ್ನು ಚರ್ಚಿಸುವುದು ಮಾತನಾಡುವ ಮೂಲಕ ಒಂದು ರೀತಿಯ ಪರಿಹಾರವನ್ನು ತಲುಪುವುದು ಮತ್ತು ನಂತರ ಸಾಧಕ ಬಾಧಕಗಳನ್ನು ಗುರುತಿಸುವುದು ಮತ್ತೆ ಮಧ್ಯಸ್ಥಿಕೆ ಎರಡು ಪಕ್ಷಗಳ ನಡುವೆ ಮಧ್ಯಸ್ಥಿಕೆ ವಹಿಸಲು ಪ್ರಯತ್ನಿಸುವುದು ಆದರೆ ಅದೇ ಸಮಯದಲ್ಲಿ ನೀವು ನಿಜವಾಗಿಯೂ ಅದನ್ನು ವಿಂಗಡಿಸಲು ನೀವು ಎರಡೂ ಕಡೆ ನೋಡಬೇಕು ಈ ಬಗ್ಗೆ ನೀವು ಎರಡನ್ನೂ ಹೇಗೆ ನೋಡಬೇಕು ಎಂಬುದರ ಕುರಿತು ನಾನು ಮುಂದಿನ ಉಪನ್ಯಾಸದಲ್ಲಿ ಹೆಚ್ಚು ಮಾತನಾಡುತ್ತೇನೆ ಮತ್ತು ನಂತರ ನೀವು ಯಾವಾಗಲೂ ಈ ಗೆಲುವು ಗೆಲುವಿನ ಮನೋಭಾವವನ್ನು ಹೊಂದಿರಬೇಕು ಈಗ ನಾನು ಹೇಳಿದ್ದೆ ಮೂರನೆಯದು ಸಹ ಇದೆ ಅಂದರೆ ಮಧ್ಯಸ್ಥಿಕೆ ಮತ್ತು ಈ ವಿಷಯಗಳಲ್ಲಿ ಸಂಘರ್ಷ ಪರಿಹಾರದ ಮೂರು ಹಂತಗಳಿವೆ ಎಂದು ನಾವು ಹೇಳಬಹುದು ಸಂಘರ್ಷ ಪರಿಹಾರದ ಮೂರು ಹಂತಗಳು ಯಾವುವು ತ್ವರಿತವಾಗಿ ಹೇಳುವುದಾದರೆ ಮೊದಲನೆಯದು ಮಾತುಕತೆ ಅಂದರೆ ಇಬ್ಬರು ವ್ಯಕ್ತಿಗಳು ಕುಳಿತು ಬಗೆಹರಿಸಿಕೊಳ್ಳುವುದು ಕೇವಲ ಮಾತನಾಡುವ ಮೂಲಕ ಮತ್ತು ಬುದ್ದಿಮತ್ತೆ ಮಾಡುವ ಮೂಲಕ ಒಟ್ಟಿಗೆ ಒಂದು ನಿರ್ಣಯ ಮಾಡುವುದು ಎರಡನೆಯದು ಮಧ್ಯಸ್ಥಿಕೆಯಾಗಿದ್ದು ಅಲ್ಲಿ ಮೂರನೇ ವ್ಯಕ್ತಿಯು ಪರಿಹಾರವನ್ನು ಕಂಡುಕೊಳ್ಳಲು ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತಾರೆ ಮತ್ತು ಮೂರನೆಯದು ನಿರ್ಣಯಿಸುವಿಕೆ ಈಗ ಇದು ಮೂರನೇ ವ್ಯಕ್ತಿಯನ್ನು ಸಹ ಒಳಗೊಂಡಿರುತ್ತದೆ ಮತ್ತು ಮಾತುಕತೆಗಳ ಮಧ್ಯಸ್ಥಿಕೆ ವಿಫಲವಾದ ಸಮಯದಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಈಗ ಮಧ್ಯಸ್ಥಿಕೆಯಲ್ಲಿ ಸಾಮಾನ್ಯವಾಗಿ ಮೂರನೇ ವ್ಯಕ್ತಿಯು ನಿಮಗೆ ತಿಳಿದಿರುತ್ತಾನೆ ಆದರೆ ನಿರ್ಣಯಿಸುವಿಕೆಯಲ್ಲಿ ವಾಸ್ತವವಾಗಿ ಮೂರನೇ ವ್ಯಕ್ತಿಯು ಕೆಲವೊಮ್ಮೆ ನ್ಯಾಯಾಧೀಶರಂತೆ ಆಗುತ್ತಾನೆ ಉದಾಹರಣೆಗೆ ಒಂದು ರೀತಿಯ ನ್ಯಾಯಾಲಯ ಮತ್ತು ನಂತರ ಈ ನ್ಯಾಯಾಧೀಶರು ಅಕ್ಷರಶಃ ಕುಳಿತುಕೊಳ್ಳುತ್ತಾರೆ ಮತ್ತು ನಂತರ ನಿಮಗಾಗಿ ಸಮಸ್ಯೆಯನ್ನು ಹರಿಸುತ್ತಾರೆ ಅಥವಾ ನೀವು ಅಪರಿಚಿತ ಯಾರನ್ನಾದರೂ ಕರೆದೊಯ್ಯುತ್ತೀರಿ ಆದರೆ ನೀವೆಲ್ಲರೂ ಈ ವ್ಯಕ್ತಿಯ ಬಳಿಗೆ ಹೋಗುತ್ತೀರಿ ಎಂದು ಒಪ್ಪುತ್ತೀರಿ ಮತ್ತು ಆ ವ್ಯಕ್ತಿ ನಿಮಗೆ ಏನು ಹೇಳಿದರೂ ನೀವು ಅದನ್ನು ಸ್ವೀಕರಿಸುತ್ತೀರಿ ಈ ಉಪನ್ಯಾಸದ ಕೊನೆಯಲ್ಲಿ ನಾನು ನಿಮಗೆ ಏನು ಹೇಳಲು ಬಯಸುತ್ತೇನೆ ಎಂದರೆ ನೀವು ವಿನ್ ವಿನ್ ಸಮಸ್ಯೆ ಪರಿಹಾರವನ್ನು ಬಳಸಿಕೊಂಡು ಸಂಬಂಧಗಳನ್ನು ಸಮನ್ವಯಗೊಳಿಸಲು ಸಾಧ್ಯವಾಗುತ್ತದೆ ಎಂಬುದು ಮುಖ್ಯವಾಗಿದೆ ಇದು ಏಕೆ ಅಗತ್ಯವಾಗಿದೆ ಮತ್ತು ನೀವು ಅದನ್ನು ಹೇಗೆ ಮಾಡಬಹುದು ಮತ್ತೆ ನಾನು ಮುಂದಿನ ಉಪನ್ಯಾಸದಲ್ಲಿ ಕೆಲವು ಉದಾಹರಣೆಗಳನ್ನು ನೀಡಲು ಪ್ರಯತ್ನಿಸುತ್ತೇನೆ ಆದರೆ ಈ ಸಮಯದಲ್ಲಿ ನೀವು ಗೆಲ್ಲುವ ಅಥವಾ ಸೋಲುವ ಬಗ್ಗೆ ಯೋಚಿಸಿದರೆ ನಾನು ಯಾರನ್ನಾದರೂ ಗೆಲ್ಲುತ್ತೇನೆ ನಾನು ಸೋಲುತ್ತೇನೆ ಅಥವಾ ಸೋಲುತ್ತೇನೆ ಆದ್ದರಿಂದ ನಾನು ಯಾರನ್ನಾದರೂ ಗೆಲ್ಲಲು ಬಿಡುತ್ತೇನೆ ಎಂಬುದೆಲ್ಲ ಆದರೆ ನೀವು ನಿಜವಾಗಿಯೂ ಸಂಬಂಧವನ್ನು ಸಮನ್ವಯಗೊಳಿಸುತ್ತಿಲ್ಲ ಎಂದರ್ಥ ಇದನ್ನು ನೋಡಿ ಸಂಘರ್ಷಗಳಿಲ್ಲದೆ ಯಾವುದೇ ಜೀವನ ನಡೆಯುವುದಿಲ್ಲ ಎಲ್ಲಾ ಜೀವನವು ಸಂಘರ್ಷಗಳನ್ನು ಹೊಂದಿರುತ್ತದೆ ಮತ್ತು ಪ್ರತಿ ಸಂಬಂಧವು ಒಂದು ಹಂತದಲ್ಲಿ ಸಂಘರ್ಷದ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತದೆ ಸಂಬಂಧ ಎಷ್ಟೇ ಚೆನ್ನಾಗಿದ್ದರೂ ನೀವು ಕಥೆಯಲ್ಲಿ ಓದುತ್ತಿರುವಂತೆ ಜನರಿಗೆ ಮುಂದೆ ಎಂದೆಂದಿಗೂ ಸಂತೋಷದಿಂದ ಇರಲು ಯಾವುದೇ ಮಾರ್ಗವಿಲ್ಲ ಅವರು ಸಂಘರ್ಷಗಳನ್ನು ಹೇಗೆ ಪರಿಹರಿಸಬೇಕೆಂದು ಕಲಿತಿದ್ದಾರೆ ಮತ್ತು ನಂತರ ಸಂತೋಷವನ್ನು ಅಲ್ಲಿಗೆ ಮರಳಿ ತರುತ್ತಾರೆ ಸಂಘರ್ಷಗಳಿಂದಾಗಿ ಅದು ಕಣ್ಮರೆಯಾಗುತ್ತಿರುವಂತೆ ತೋರುತ್ತಿರುವಲ್ಲೆಲ್ಲಾ ಅವರು ಸಂತೋಷವನ್ನು ತರಲು ಪ್ರಯತ್ನಿಸುತ್ತಾರೆ ಅವರು ಉತ್ತಮ ಸಂಘರ್ಷ ಪರಿಹಾರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿದ ಜನರಾಗಿದ್ದಾರೆ ಬಹುಶಃ ಅದಕ್ಕಾಗಿಯೇ ಅವರು ಎಂದೆಂದಿಗೂ ಸಂತೋಷದಿಂದ ಬದುಕಲು ಸಾಧ್ಯವಾಗುತ್ತದೆ ಆದರೆ ಸಮಸ್ಯೆಯನ್ನು ಪರಿಹರಿಸದೆ ಅದು ಸಾಧ್ಯವಾಗುವುದಿಲ್ಲ ತದನಂತರ ನಾವು ಗೆಲುವು ಗೆಲುವಿನ ಕ್ರಮ ಬಳಸಿ ಆಂತರಿಕ ಮತ್ತು ಪರಸ್ಪರ ಸಂಘರ್ಷಗಳನ್ನು ಪರಿಹರಿಸಲು ಸಾಧ್ಯವಾದಾಗ ಇದು ಸಂಬಂಧವನ್ನು ಬಲಪಡಿಸುತ್ತದೆ ಆದರೆ ನಾವು ಮಾಡದಿದ್ದಾಗ ಅದು ಸಂಬಂಧವನ್ನು ನಾಶಪಡಿಸುತ್ತದೆ ಅಂತಿಮವಾಗಿ ಸಂಬಂಧಗಳು ನಿಮಗೆ ಯಶಸ್ಸನ್ನು ತರುತ್ತದೆ ಅದು ನಿಮ್ಮನ್ನು ಯಶಸ್ಸಿನಿಂದ ಕೆಳಗಿಳಿಸುತ್ತದೆ ಮತ್ತು ನಂತರ ನೀವು ವೈಫಲ್ಯವನ್ನು ಕಾಣುತ್ತೀರಿ ನೀವು ಗೆಲುವು ಗೆಲುವಿನ ಸಮಸ್ಯೆಯ ಪರಿಹಾರವನ್ನು ಬಳಸಿಕೊಂಡು ಸಂಬಂಧವನ್ನು ಸಮನ್ವಯಗೊಳಿಸಲು ಕಲಿಯುವುದು ಮುಖ್ಯವಾಗಿದೆ ಮತ್ತು ಈ ಉಪನ್ಯಾಸವನ್ನು ನಿಜವಾಗಿ ನೀಡುವ ಅತ್ಯಂತ ಪ್ರಸಿದ್ಧ ಉಲ್ಲೇಖದೊಂದಿಗೆ ಮುಕ್ತಾಯಗೊಳಿಸಲು ಬಯಸುತ್ತೇನೆ ಸಂಘರ್ಷಗಳ ಬಗ್ಗೆ ನಾವು ಏನು ಮಾತನಾಡುತ್ತೇವೆ ಎಂಬುದರ ಬಗ್ಗೆ ಬಹಳ ಬಹಿರಂಗವಾದ ಕಲ್ಪನೆ ನೀಡುತ್ತದೆ ಸಾಮಾನ್ಯವಾಗಿ ಜನರು ಶಾಂತಿ ಎಂದರೆ ಅವ್ಯವಸ್ಥೆ ಅಥವಾ ಸಂಘರ್ಷಗಳ ಅನುಪಸ್ಥಿತಿಯಿಂದ ಬರುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಈ ಉಲ್ಲೇಖದ ಪ್ರಕಾರ ಶಾಂತಿ ಸಂಘರ್ಷಗಳ ಅನುಪಸ್ಥಿತಿಯಿಂದ ಬರುವುದಿಲ್ಲ ಆದರೆ ನೀವು ತಲುಪಲು ಸಾಧ್ಯವಾಗುತ್ತದೆ ಎಂದು ನೀವು ಭಾವಿಸಿದರೆ ಅದನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ರೂಪಿಸುತ್ತದೆ ಜೀವನದಲ್ಲಿ ಯಾವುದೇ ಸಂಘರ್ಷ ಇರುವುದಿಲ್ಲ ಎಂದು ಯೋಚಿಸಿದರೆ ಅದು ಶಾಂತಿ ಅಲ್ಲ ಆದರೆ ಈ ಸಂಘರ್ಷಗಳನ್ನು ಅತ್ಯಂತ ಶಾಂತಿಯುತ ರೀತಿಯಲ್ಲಿ ಪರಿಹರಿಸುವ ಸಾಮರ್ಥ್ಯವನ್ನು ನೀವು ಬೆಳೆಸಿಕೊಳ್ಳಬೇಕು ತದನಂತರ ನೀವು ಸಾಮರಸ್ಯದ ಪರಿಸರದಲ್ಲಿ ವಾಸಿಸಲು ಸಾಧ್ಯವಾಗುತ್ತದೆ ಈಗ ಈ ಚಿಂತನೆಯೊಂದಿಗೆ ನಾನು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ ಮತ್ತು ಮುಂಬರುವ ಉಪನ್ಯಾಸದಲ್ಲಿ ನಾವು ಪರಸ್ಪರ ವೈಯಕ್ತಿಕ ಘರ್ಷಣೆಗಳನ್ನು ಪರಸ್ಪರ ಸಂಬಂಧಗಳನ್ನು ಹೇಗೆ ಪರಿಹರಿಸಲು ಪ್ರಯತ್ನಿಸಬಹುದು ಎಂಬುದರ ಕುರಿತು ಚರ್ಚಿಸಲಿದ್ದೇವೆ ಈ ಗೆಲುವು ಗೆಲುವಿನ ಪರಿಸ್ಥಿತಿಯನ್ನು ಬಳಸಿಕೊಂಡು ಬಹಳ ಸೌಹಾರ್ದಯುತ ರೀತಿಯಲ್ಲಿ ಘರ್ಷಣೆಗಳು ಪರಿಹಾರವಾಗುತ್ತವೆ ನಾವು ಮುಂದಿನ ಉಪನ್ಯಾಸದಲ್ಲಿ ಭೇಟಿಯಾಗುತ್ತೇವೆ ಅಲ್ಲಿಯವರೆಗೆ ನಾನು ವಿದಾಯ ಹೇಳುತ್ತೇನೆ ವಂದನೆಗಳು